ಸ್ಥಾಯಿ ಸ್ಥಿತಿಯ ಶ್ರೊಡಿಂಗರ್Schrödinger ಸಮೀಕರಣ ಮತ್ತು ಇದು ಪೆಟ್ಟಿಗೆಯಲ್ಲಿನ ಕಣಕ್ಕೆ ಪರಿಹಾರವಾಗಿದೆ ಪಾರ್ಟಿಕಲ್ ಒಂದಿಗೆ ವೇವ್ ಅನ್ನು ಹೊಂದಿರುವ ಕಲ್ಪನೆಯನ್ನು ನಿಮಗೆ ಪರಿಚಯಿಸಿದೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ನಾನು ಅದಕ್ಕೆ ψxt ಸಂಕೇತವನ್ನು ನೀಡಿದ್ದೇನೆ ಇದನ್ನು Psi ಎಂದು ಉಚ್ಚರಿಸಲಾಗುತ್ತದೆ ಇದು ಗ್ರೀಕ್ ಅಕ್ಷರವಾಗಿದೆ ಮತ್ತು ನಾವು ಈಗ ψxt ನಿಂದ ತೃಪ್ತಿಗೊಂಡ ಸಮೀಕರಣವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ ಒಂದು ವೇವ್ ಸಂಬಂಧಿತವಾಗಿದೆ ಆ ಅಂಪ್ಲಿಟ್ಯೂಡ್ ಏನೆಂದು ನಮಗೆ ತಿಳಿದಿಲ್ಲ ಸಮೀಕರಣವನ್ನು ತೃಪ್ತಿಪಡಿಸುವುದನ್ನು ಕಂಡುಹಿಡಿಯಲು ನಾವು ಇನ್ನೂ ಏನು ಬಯಸುತ್ತೇವೆ ಎಂದು ಗೊತ್ತಿಲ್ಲ ಮತ್ತು ಈ ಆವಿಷ್ಕಾರವನ್ನು ಎರ್ವಿನ್ ಶ್ರೊಡಿಂಗರ್Erwin Schrödinger ಮಾಡಿದ್ದಾರೆ ಅವರು ಗಾಗಿ ಸಮೀಕರಣವನ್ನು ಪ್ರಸ್ತಾಪಿಸಿದರು ಮತ್ತು ಇದೀಗ ನಾನು ಸಮಯ ಸ್ವತಂತ್ರ ನ ಮೇಲೆ ಗಮನ ಹರಿಸುತ್ತೇನೆ ಇದೀಗ ನಾನು ಸ್ಟೇಷನರಿψxt ನ ಮೇಲೆ ಗಮನ ಹರಿಸುತ್ತೇನೆ ಆದರೆ ψxt ಗಾಗಿ ಶ್ರೋಡಿಂಗರ್ ಮಾಡಿದ ಆವಿಷ್ಕಾರದಲ್ಲಿ e ಸ್ಟೇಷನರಿ ಮತ್ತು ಸಮಯ ಸ್ವತಂತ್ರವಾಗಿದೆ ಈಗ ನಾನು ಎಚ್ಚರಿಕೆಯನ್ನು ನೀಡಲು ಬಯಸುತ್ತೇನೆ ಮತ್ತು ಎಚ್ಚರಿಕೆ ಏನೆಂದರೆ ಈ ಸಮೀಕರಣವನ್ನು ಕಂಡುಹಿಡಿಯಲಾಗಿದೆ ಅದು ಅಸ್ತಿತ್ವದಲ್ಲಿದೆ ಮತ್ತು ಕಂಡುಹಿಡಿಯಲ್ಪಟ್ಟಿದೆ ಆದ್ದರಿಂದ ಇದು ಮೂಲಭೂತ ಸಮೀಕರಣವಾಗಿದೆ ಆದ್ದರಿಂದ ಇದನ್ನೇ ನಾನು ನಿಮಗೆ ಹೇಳುತ್ತಿದ್ದೇನೆ ಮತ್ತು ಅದನ್ನು ನೀವು ಡಿರೈವ್ ಮಾಡಬಹುದು ಎಂದು ಭಾವಿಸಬೇಡಿ ವಿಭಿನ್ನ ವಿಧಾನಗಳಿಂದ ಸೇರಿಸಿ ನೋಡುವ ಮೂಲಕ ಇದನ್ನು ಕಂಡುಹಿಡಿಯಬಹುದು ಇದರ ಅಂತಿಮ ಪರೀಕ್ಷೆಯು ಪ್ರಯೋಗವೆಂದು ಸಮರ್ಥಿಸಬಹುದು ಪ್ರಯೋಗ ಮತ್ತು ಫಲಿತಾಂಶಗಳೊಂದಿಗೆ ಹೊಂದಾಣಿಕೆ ಮಾಡುವುದು ಸಮೀಕರಣದ ಅಂತಿಮ ಪರೀಕ್ಷೆ ಅವರು ಕಂಡುಹಿಡಿದ ಈ ಸಮೀಕರಣವನ್ನು ಪ್ರಸ್ತಾಪಿಸಿದ್ದಾರೆ ಏಕೆಂದರೆ ಒಮ್ಮೆ ಅದನ್ನು ಕಂಡುಹಿಡಿದ ನಂತರ ಅದು ಪ್ರಯೋಗಗಳೊಂದಿಗೆ ಹೊಂದಿಕೆಯಾಗುತ್ತದೆ ಇದು ಒಂದು ಮೂಲಭೂತ ಸಮೀಕರಣವಾಗಿದ್ದು ಅದನ್ನು ಬೇರೆ ಬೇರೆ ವಿಧಾನಗಳಿಂದ ಕಂಡುಹಿಡಿಯಬಹುದು ಆದರೆ ಬೇರೆ ಯಾವುದರಿಂದಲೂ ಡಿರೈವ್ ಮಾಡಲಾಗುವುದಿಲ್ಲ ಆದ್ದರಿಂದ ಶ್ರೊಡಿಂಗರ್Schrödinger ಸಮೀಕರಣವನ್ನು ಡಿರೈವ್ ಮಾಡಲಾಗಿದೆ ಎಂದು ಬಹಳಷ್ಟು ಜನರು ಹೇಳುತ್ತಾರೆ ಅದು ತಪ್ಪು ಹೇಳಿಕೆಯಾಗಿದೆ ಆದ್ದರಿಂದ ನಾವು ಈಗ ಈ ಸಮೀಕರಣಕ್ಕೆ ಬರಲು ಬಯಸುತ್ತೇವೆ ಮತ್ತು ಅದು ಸರಿಯಾಗಿದೆಯೇ ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಈ ಹಿನ್ನೆಲೆಯ ಮೂಲಕ ನಾನು ಈಗ ಈ ಸ್ಥಾಯಿ ಸ್ಥಿತಿ ಶ್ರೊಡಿಂಗರ್Schrödinger ಸಮೀಕರಣವನ್ನು ಕೇಂದ್ರೀಕರಿಸಲು ಬಯಸುತ್ತೇನೆ ಇದನ್ನು ಸಮಯ ಸ್ವತಂತ್ರ ಶ್ರೋಡಿಂಗರ್Schrödinger ಸಮೀಕರಣ ಎಂದೂ ಕರೆಯುತ್ತಾರೆ ನಿಮಗೆ ಸ್ವಲ್ಪ ಹಿನ್ನೆಲೆ ನೀಡುತ್ತೇನೆ ವೇವ್ಗಳ ಕುರಿತಾದ ನಮ್ಮ ಚರ್ಚೆಯಿಂದ ನೀವು ಸ್ಥಿರವಾದ ವೇವ್ ಅನ್ನು ನೆನಪಿಸಿಕೊಂಡರೆ ಇದು ಈಗ ನಾನು ψxtನ ವಿಷಯದಲ್ಲಿ ಮಾತನಾಡುತ್ತೇನೆ ಸ್ಪೇಸ್ ಭಾಗ ಇದನ್ನುψ ಎಂದು ಬರೆಯೋಣ ಮತ್ತು ಸಮಯದ ಭಾಗ ಅವುಗಳನ್ನು ಬೇರ್ಪಡಿಸಲಾಗಿದೆ ಮತ್ತು ಸ್ಥಾಯಿ ವೇವ್ ನ ಸಮಯದ ಭಾಗವು sin ωt ಅಥವಾ e iωt ಮತ್ತು ಅದು ನೈಜ ಅಥವಾ ಕಾಲ್ಪನಿಕ ಭಾಗವಾಗಿದೆ ಆದ್ದರಿಂದ ಸ್ಥಾಯಿ ವೇವ್ನ ಸಮಯದ ಭಾಗವು ಶುದ್ಧ ಏಕ ಫ್ರಿಕ್ವೆನ್ಸಿ ಭಾಗವಾಗಿದೆ ಮತ್ತು ಅದು ಫ್ರಿಕ್ವೆನ್ಸಿ ಅಥವಾ ಕೋನೀಯ ಫ್ರಿಕ್ವೆನ್ಸಿ ω ಸ್ಥಾಯಿ ವೇವ್ಗಳು ಶ್ರೊಡಿಂಗರ್Schrödingerನ ಸಿದ್ಧಾಂತದಲ್ಲಿ ಶುದ್ಧವಾದ ω ಹೊಂದಿದೆ ಅದು E ನಂತೆಯೇ ಇದೇ ಮತ್ತು ಇದು 2πEh ಗೆ ಸಮ ಆದ್ದರಿಂದ ψxtಅನ್ನು ಮತ್ತೆ ಕೆಲವು ψ e iEt ಎಂದು ಬರೆಯಲಾಗುವುದು ಮತ್ತು ನಾವು ಈ x ಭಾಗಕ್ಕೆ ಸಮೀಕರಣ ಹುಡುಕುತ್ತಿದ್ದೇವೆ ಸ್ಥಾಯಿ ವೇವ್ಗಳಿಂದ ನೆನಪಿಸಿಕೊಳ್ಳಿ ನಾನು ಒಂದು ಆಯಾಮವನ್ನು ನೋಡುತ್ತಿದ್ದೇನೆ d2dx2k2ψ0 x ನ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಮತ್ತು ಶುದ್ಧ ವೇವ್ ಆಗಿರುತ್ತದೆ ಮತ್ತು k v ನಾವು ಆ ಉಪನ್ಯಾಸಕ್ಕೆ ಹಿಂತಿರುಗಿ ಅದನ್ನು ನೋಡೋಣ ಆದ್ದರಿಂದ ವಸ್ತು ವೇವ್ಗಳಿಗೆ ಇದೇ ರೀತಿಯ ಸಮೀಕರಣ ಸರಿಹೊಂದುತ್ತದೆ ಎಂದು ನಾನು ಇಲ್ಲಿಂದ ವಾದಿಸಬಹುದೇ ಆದ್ದರಿಂದ ವಸ್ತು ವೇವ್ಗೆ k ಎಂದರೇನು ಎಂದು ನೋಡೋಣ ಅಥವಾ ಕಣಕ್ಕೆ k 2π ಎಂದು ನೀಡಲಾಗಿದೆ ಇದು 2 hp ಆಗಿದೆ ಆದ್ದರಿಂದ ನಾನು k ಕಣವನ್ನು 2πph ಅಥವಾ p ಎಂದು ಬರೆಯಬಹುದು ಆದ್ದರಿಂದ k2 p22 ಆಗಿರುತ್ತದೆ ಮತ್ತು ಶಕ್ತಿ Eಯ ಕಣಕ್ಕೆ p2 2m2ಆಗಿದೆ ಇದನ್ನು ಇಲ್ಲಿ ಬದಲಿ ಮಾಡೋಣ ನಾನು ಇದನ್ನು ಇಲ್ಲಿ ಬದಲಿಸಿದಾಗ ನಾನು d2dx2k2ψ0ಪಡೆಯಲಿದ್ದೇನೆ ಇದು ಪಾರ್ಟಿಕಲ್ ವೇವ್ ಗಳಿಗೆ ಸಮೀಕರಣವಾಗಬಹುದೇ ಆದ್ದರಿಂದ ಇದು ನಿಮಗೆ 22md2dx2VψEψ ನೀಡುತ್ತದೆ ಇದನ್ನೇ ಶ್ರೊಡಿಂಗರ್Schrödinger ಪ್ರಸ್ತಾಪಿಸಿದ್ದಾರೆ ಮತ್ತು ಈ ψxt ನ ಸಮಯ ಅವಲಂಬನೆಯು ψ ಗೆ ಸಮನಾಗಿರುತ್ತದೆ ಅದು ಮೇಲಿನ ಸಮೀಕರಣಕ್ಕೆ e iEt ಇಂದಗುಣಿಸಿ ಲೆಕ್ಕಹಾಕಲ್ಪಡುತ್ತದೆ ಆದ್ದರಿಂದ ಇದು ಫ್ರಿಕ್ವೆನ್ಸಿ E ನೊಂದಿಗೆ ಸ್ಥಾಯಿ ತರಂಗ ಆಂದೋಲನವಾಗಿದೆ ವೇವ್ಗಳ ಪರೀಕ್ಷೆಗೆ ಇದು ಸಮೀಕರಣವಾಗಬಹುದೇ ನಾನು ಮೊದಲೇ ಹೇಳಿದಂತೆ ಇದರ ಪರಿಹಾರ ಮತ್ತು ಪ್ರಯೋಗಗಳುಅಥವಾ ಮೊದಲೇ ತಿಳಿದಿರುವ ಫಲಿತಾಂಶಗಳೊಂದಿಗೆ ಹೋಲಿಕೆ ಮಾಡಬೇಕು ನಾವು ಇದನ್ನು ಪರಿಹರಿಸುತ್ತೇವೆ ಇದು ಮೊದಲೇ ತಿಳಿದಿರುವ ಫಲಿತಾಂಶಗಳನ್ನು ನೀಡುತ್ತದೆಯೇ ಮತ್ತು ಪ್ರಯೋಗಗಳೊಂದಿಗೆ ಹೊಂದಾಣಿಕೆ ಮಾಡುತ್ತವೆಯೇ ಎಂದು ನೋಡಲು ಪ್ರಯತ್ನಿಸುತ್ತೇವೆ ಈಗ ಈ ಸಮೀಕರಣವನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ಸ್ಟೇಷನರಿ ಸ್ಟೇಟ್ಗಳಿಗೆ ಇದನ್ನು ಶ್ರೋಡಿಂಗರ್ ಸಮೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ನಾನು ಮೊದಲೇ ಹೇಳಿದಂತೆ ಇದನ್ನು ಬೌಂಡರಿ ಕಂಡೀಶನ್ಗಳೊಂದಿಗೆ ಪರಿಹರಿಸಬೇಕು ಮತ್ತು ವೇವ್ಗಳ ಕುರಿತಾದ ನನ್ನ ಉಪನ್ಯಾಸದಲ್ಲಿನ ಸ್ಟ್ರಿಂಗ್ನ ಉದಾಹರಣೆಯಿಂದ ನೀವು ನೆನಪಿಸಿಕೊಂಡರೆ ಬೌಂಡರಿ ಕಂಡೀಶನ್ ಗಳ ಸಮಸ್ಯೆಯನ್ನು ನೀವು ಪರಿಹರಿಸಿದಾಗ ಬೌಂಡರಿ ಕಂಡೀಶನ್ಗಳು ಕೆಲವು ಶಕ್ತಿ En ಗಳಿಂದ ಮಾತ್ರ ತೃಪ್ತಿ ಹೊಂದುತ್ತವೆ ಮತ್ತು ಇವುಗಳನ್ನು ಐಗನ್ ಶಕ್ತಿಗಳು ಎಂದು ಕರೆಯಲಾಗುತ್ತದೆ ಮತ್ತು ಇವುಗಳು ವ್ಯವಸ್ಥೆಯ ಸ್ಥಾಯಿ ಸ್ಥಿತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಉದಾಹರಣೆಗೆ ಹೈಡ್ರೋಜನ್ ಪರಮಾಣುವಿನಲ್ಲಿ ಅವು ನಿಮಗೆ ಮೊದಲೇ ನಿರ್ಧರಿಸಿದ ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ನಾವು ಅದನ್ನು ಪರಿಶೀಲಿಸಬೇಕಾಗಿದೆ ಮತ್ತು ψ ಕೆಲವು ಕಂಡೀಶನ್ ಗಳನ್ನು ಪೂರೈಸಬೇಕೆಂದು ನಾವು ಒತ್ತಾಯಿಸುತ್ತೇವೆ ನಾವು ಹೇಳುತ್ತಿರುವ ಸಮೀಕರಣವು ಶ್ರೋಡಿಂಗರ್ ಸಮೀಕರಣವು 22md2dx2VψEψಆಗಿದೆ ಮತ್ತು ನ ಮೇಲಿರುವ ಮೊದಲನೇ ಕಂಡೀಶನ್ ψ ಎಲ್ಲೆಡೆಯೂ ಸೀಮಿತವಾಗಿರಬೇಕು ಎರಡನೆಯದು ψ ನಿರಂತರವಾಗಿರಬೇಕು ಮೂರನೆಯದು dψdx V ಅನಂತಕ್ಕೆ ಹೋದಾಗ ಅಥವಾ V ಸರಿಯಾಗಿ ವರ್ತಿಸದಿದ್ದಾಗ ಹೊರತುಪಡಿಸಿ ಎಲ್ಲೆಡೆ ಸೀಮಿತ ಮತ್ತು ನಿರಂತರವಾಗಿರಬೇಕು ಆದ್ದರಿಂದ ನಾನು ಹೇಳುವ ಈ 3 ವಿಷಯಗಳು ನಲ್ಲಿ ಚೆನ್ನಾಗಿ ವರ್ತಿಸಿದವು ಆದ್ದರಿಂದ ಪರಿಹಾರವು ಎಲ್ಲೆಡೆ ಸೀಮಿತವಾಗಿರಬೇಕು ಎಂದು ನಾವು ಒತ್ತಾಯಿಸಲಿದ್ದೇವೆ ಎಲ್ಲೆಡೆ ನಿರಂತರವಾಗಿರಬೇಕು ಮತ್ತುdψdx ಎಲ್ಲೆಡೆ ನಿರಂತರ ಮತ್ತು ಸೀಮಿತವಾಗಿರಬೇಕು ಆದ್ದರಿಂದ ಎರಡನೇ ಡಿರೈವೆಟಿವ್ ಅನ್ನು ಸಹ ತೆಗೆದುಕೊಳ್ಳಬಹುದು ಆದ್ದರಿಂದ ಇದು ಮತ್ತು ಇದನ್ನು ಬೌಂಡರಿ ಕಂಡೀಶನ್ಗಳೊಂದಿಗೆ ಪರಿಹರಿಸಬೇಕಾಗಿದೆ ಮತ್ತು ಬೌಂಡರಿ ಕಂಡೀಶನ್ ನಾವು ಮೊದಲೇ ಹೇಳಿದಂತೆ ವೇವ್ ಫಂಕ್ಷನ್ ಎಲ್ಲಿ ಸೀಮಿತವಾಗಿದ್ದರೂ ಅಲ್ಲಿ ಒಂದು ಪಾರ್ಟಿಕಲ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಎಲ್ಲೆಲ್ಲಿ ಪಾರ್ಟಿಕಲ್ ಅನ್ನು ಕಂಡುಹಿಡಿಯಬಾರದೋ ಸಾಮಾನ್ಯವಾಗಿ x ±∞ ಗೆ ಹೋಗುತ್ತದೆ ಮತ್ತು 0 ಆಗುವುದು ಅಥವಾ ಭೌತಿಕ ಪರಿಸ್ಥಿತಿಯನ್ನು ನೋಡಿ ಪಾರ್ಟಿಕಲ್ ಎಲ್ಲೆಲ್ಲಿ ಸಿಗುವುದಿಲ್ಲವೋ ಅಲ್ಲಿ ಕಣ್ಮರೆಯಾಗಬೇಕು ಇಲ್ಲದಿದ್ದರೆ ಸೀಮಿತ ನಿರಂತರವಾಗಿರುತ್ತದೆ ಮತ್ತು ನಿರಂತರವಾಗಿ ಡಿರೈವೆಟಿವ್ ಸೀಮಿತವಾಗಿರುತ್ತದೆ ನಾವು 3 ಆಯಾಮದ ಸಾಮಾನ್ಯೀಕರಣವನ್ನು ಸಹ ಬರೆಯಬಹುದು ಆದ್ದರಿಂದ ಒಂದು ಆಯಾಮದ ಸಮೀಕರಣ 22md2dx2VψEψ ಮತ್ತು ಇದರ 3 ಆಯಾಮದ ಸಾಮಾನ್ಯೀಕರಣವು 22mಇರುತ್ತದೆ ಎರಡನೇ ಡಿರೈವೆಟಿವ್ ಅನ್ನು ಲ್ಯಾಪ್ಲಾಸಿಯನ್ ಬದಲಾಯಿಸುತ್ತದೆ ಅಲ್ಲಿ ψ2 ಮತ್ತು ಅದು r ನ ಕಾರ್ಯವಾಗಲಿದೆ ಅಂದರೆ x y ಮತ್ತು z ಜೊತೆಗೆ V ψ Eψ ಗೆ ಸಮನಾಗಿರುತ್ತದೆ ನಾನು ಅದನ್ನು x y ಮತ್ತು z ನ ಪರಿಭಾಷೆಯಲ್ಲಿ ಬರೆಯುತ್ತೇನೆ 22m2ψxyz ಅದು r ವೆಕ್ಟರ್ ಆಗಿದೆ ಪ್ಲಸ್ Vas x y ಮತ್ತು z ψxyz ನ ಫಂಕ್ಷನ್ E ψxyz ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣವಾಗಿದೆ ಈಗ ಇದನ್ನು ಸರಳ ವ್ಯವಸ್ಥೆಗೆ ಪರಿಹರಿಸೋಣ ಪೆಟ್ಟಿಗೆಯಲ್ಲಿನ ಪಾರ್ಟಿಕಲ್ಗೆ ಶ್ರೊಡಿಂಗರ್Schrödinger ಸಮೀಕರಣವನ್ನು ಪರಿಹರಿಸೋಣ ಮತ್ತು ನಾವು ಈಗಾಗಲೇ ವಿಲ್ಸನ್ ಸಮ್ಮರ್ಫೀಲ್ಡ್ ಕ್ವಾಂಟೈಸೇಶನ್ ಕಂಡೀಶನ್ನಿಂದ ಪಡೆದುಕೊಂಡಿರುವ ಈ ಪರಿಹಾರ ಈಗ ನಾವು ಅದನ್ನು ಶ್ರೊಡಿಂಗರ್Schrödinger ಸಮೀಕರಣದಿಂದ ಪರಿಹರಿಸಲು ಹೊರಟಿರುವುದು ಮತ್ತು ಅದು ಯಾವ ಉತ್ತರವನ್ನು ನೀಡುತ್ತದೆ ಎಂಬುದನ್ನು ನೋಡೋಣ ಈ ಸಂದರ್ಭದಲ್ಲಿ ನಾವು ಹೊಂದಲು ಹೊರಟಿರುವುದು ಪೆಟ್ಟಿಗೆಯ ಹೊರಗೆ ಪೊಟೆನ್ಶಿಯಲ್ ಅನಂತವಾಗಿದೆ ಮತ್ತು ಪೊಟೆನ್ಶಿಯಲ್ ಒಳಗೆ 0 ಆಗಿದೆ ಇದು x 0 x L ಎಂದು ಹೇಳೋಣ ಮತ್ತು ಪಾರ್ಟಿಕಲ್ ಇಲ್ಲಿ ಚಲಿಸುತ್ತಿದೆ ಆದ್ದರಿಂದ ಶ್ರೋಡಿಂಗರ್ ಸಮೀಕರಣವು 22md2dx2VψEψ x 0 ಮತ್ತು l ರ ನಡುವೆ ಇದ್ದಾಗ x0 0 ಎಂಬುದು ಬೌಂಡರಿ ಕಂಡೀಶನ್ ಆಗಿದೆ ಏಕೆಂದರೆ x 0 ಮೀರಿ ಪಾರ್ಟಿಕಲ್ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಪೊಟೆನ್ಶಿಯಲ್ ಅನಂತವಾಗಿದೆ ಮತ್ತು ಆದ್ದರಿಂದ ಯಾವುದೇ ಸೀಮಿತ ಶಕ್ತಿಯ ಪಾರ್ಟಿಕಲ್ಗಳು ಇರುವುದಿಲ್ಲ ಮತ್ತು xL0 ಆಗಿರುತ್ತದೆ ಆದ್ದರಿಂದ ಇವುಗಳು ಬೌಂಡರಿ ಕಂಡೀಶನ್ಗಳು ಪರಿಹಾರ ಏನು ಎಂದು ನೋಡೋಣ ಆದ್ದರಿಂದ ನಾನು V → ∞ ಪೆಟ್ಟಿಗೆಯಲ್ಲಿರುವ ಪಾರ್ಟಿಕಲ್ ಗಾಗಿ ಪರಿಹರಿಸುತ್ತಿದ್ದೇನೆ ಪಾರ್ಟಿಕಲ್ ಒಳಗೆ ಇದೆ ಮತ್ತು ಸಮೀಕರಣವು 22md2dx2VψEψ ಮತ್ತು ಆದ್ದರಿಂದ d2dx22mE2ψ0 ಮತ್ತು ಇದು E 0 ಗೆ ಪರಿಹರಿಸಲು ತುಂಬಾ ಸರಳ ಇದನ್ನು k2 ಎದ್ದು ಕರೆಯಿರಿ ಆದ್ದರಿಂದ ಈ ಸಮೀಕರಣವು k2ψ0 ಆಗುತ್ತದೆ ಇಲ್ಲಿ k22mE2 ಮತ್ತು ಈ ಪರಿಹಾರವನ್ನು ನಾವು ಈಗಾಗಲೇ ಸ್ಟ್ರಿಂಗ್ ಪರಿಹಾರದಿಂದ ತಿಳಿದಿದ್ದೇವೆ ಮತ್ತು x00 B 0 ಅನ್ನು ಸೂಚಿಸುತ್ತದೆ ψ x L0 A sin kLಅನ್ನು ಸೂಚಿಸುತ್ತದೆ ಆದ್ದರಿಂದ ಈ ಬೌಂಡರಿ ಕಂಡೀಶನ್knnπLಗೆ ಮಾತ್ರ ತೃಪ್ತಿಗೊಳ್ಳುತ್ತದೆ ಆದ್ದರಿಂದ kn2 ಅದು n22L2 2mEn2 ಆಗಿದೆಮತ್ತು ಇದು ತಕ್ಷಣ ನನಗೆ Enn2222mL2ಅನ್ನು ಹೇಳುತ್ತದೆ ಮತ್ತು ಇದು ವಿಲ್ಸನ್ ಸಮ್ಮರ್ಫೀಲ್ಡ್ ಕ್ವಾಂಟೈಸೇಶನ್ ಕಂಡೀಶನ್ನಿಂದ ಮೊದಲೇ ಪಡೆದ ಉತ್ತರವಾಗಿದೆ ಆದ್ದರಿಂದ ಶ್ರೋಡಿಂಗರ್ ಸಮೀಕರಣವು ನನಗೆ ಅದೇ ಉತ್ತರವನ್ನು ನೀಡುತ್ತದೆ ಎಂದು ನೀವು ನೋಡಬಹುದು ಈಗ ನಾನು ಅದನ್ನು ಪರಿಹರಿಸಿದ್ದೇನೆ ಈಗ ನಾನು ಆ ಉತ್ತರವನ್ನು ವೇವ್ ಸಮೀಕರಣದ ಪರಿಹಾರದ ಮೂಲಕ ಪಡೆದುಕೊಂಡಿದ್ದೇನೆ ಮತ್ತು ಸ್ಥಾಯಿ ಶಕ್ತಿಗಳು ಐಗನ್ ಶಕ್ತಿಯಾಗಿ ಗೋಚರಿಸುತ್ತವೆ ಆದ್ದರಿಂದ En ಐಗನ್ ಶಕ್ತಿಯಾಗಿದೆ ಈ ಶಕ್ತಿಗಳಿಗೆ ಮಾತ್ರ ಬೌಂಡರಿ ಕಂಡೀಶನ್ಗಳು ಸರಿಯಾಗಿ ತೃಪ್ತಿಗೊಳ್ಳುತ್ತವೆ ಆದ್ದರಿಂದ ವೇವ್ ಚಿತ್ರದಲ್ಲಿ ಬೌಂಡರಿ ಕಂಡೀಶನ್ ನಿಮಗೆ ಆ ಪ್ರತ್ಯೇಕ ಐಗನ್ ಶಕ್ತಿಗಳನ್ನು ನೀಡುತ್ತದೆ ಏಕೆಂದರೆ ಆ ಶಕ್ತಿಗೆ ಮಾತ್ರ ಬೌಂಡರಿ ಕಂಡೀಶನ್ ತೃಪ್ತಿಯಾಗುತ್ತದೆ ವೇವ್ ಫಂಕ್ಷನ್ಗಳಿಗೆ ನಾನು En ಅನ್ನು ನೋಡಿದರೆ n2222mL2 ಆಗಿದೆ ಇಲ್ಲಿ n 1ಗೆ ಸಮನಾಗಿರುತ್ತದೆ ನನಗೆ 22 2mL2 ಶಕ್ತಿ ನೀಡಲಿದೆ ಮತ್ತು ವೇವ್ ಫಂಕ್ಷನ್ sin L x ಗುಣಿಸು ಸ್ಥಿರವಾಗಿರುತ್ತದೆ ಈ ಸ್ಥಿರವನ್ನು ನಾವು ಇಲ್ಲಿಯವರೆಗೆ ನಿರ್ಧರಿಸಿಲ್ಲ ಹೆಚ್ಚಿನ n ಗಳಿಗೆ sin nπL xಆಗಿರುತ್ತದೆ ಆದ್ದರಿಂದ En ಮತ್ತು ಅನುಗುಣವಾದ ವೇವ್ ಫಂಕ್ಷನ್ ψ ಕೆಲವು ಸ್ಥಿರ A sin nπL x ಆಗಿದೆ ಈ ವೇವ್ ಫಂಕ್ಷನ್ಗಳು ಹೇಗೆ ಕಾಣುತ್ತವೆ ಇದನ್ನು ಇಲ್ಲಿ ಪ್ಲಾಟ್ ಮಾಡೋಣ n1 ಕ್ಕೆ ಸಮನಾಗಿ ಇದ್ದಾಗ ಸ್ಟ್ರಿಂಗ್ ವೇವ್ ಫಂಕ್ಷನ್ ನಂತೆಯೇ ಕಾಣುತ್ತದೆ ಇದು n 1 n 2 ಗೆ ವೇವ್ ಫಂಕ್ಷನ್ ಈ ರೀತಿ ಕಾಣುತ್ತದೆ ಇದು n 2 n 3 ಗಾಗಿ ಈ ವೇವ್ ಫಂಕ್ಷನ್ ಈ ರೀತಿ ಕಾಣುತ್ತದೆ ಆದ್ದರಿಂದ ನಾವು ಹೆಚ್ಚು ಹೆಚ್ಚಿನ ಶಕ್ತಿಗಳಿಗೆ ಹೋಗುವಾಗ ವೇವ್ ಫಂಕ್ಷನ್ ಹೆಚ್ಚು ಹೆಚ್ಚು ಬಾಗುತ್ತದೆ ಎಂದು ನೀವು ನೋಡುತ್ತೀರಿ ಮತ್ತು ಅದು ಅರ್ಥಪೂರ್ಣವಾಗಿರುತ್ತದೆ ಏಕೆಂದರೆ λ ಚಿಕ್ಕದಾಗುತ್ತದೆ ಆದ್ದರಿಂದ ಅದು ಹೆಚ್ಚು ಚಲನ ಶಕ್ತಿಯನ್ನು ಪಡೆಯುತ್ತದೆ ಆದ್ದರಿಂದ ಹೆಚ್ಚಿನ ವೇವ್ಗಳು ಹೆಚ್ಚು ವೇವ್ ಫಂಕ್ಷನ್ವನ್ನು ಸುತ್ತುವುದರಿಂದ ಹೆಚ್ಚಿನ ಚಲನ ಶಕ್ತಿ ಪಡೆಯುತ್ತದೆ ಎಂದು ನೀವು ಈಗಿನಿಂದಲೇ ನೋಡಬಹುದು ಮತ್ತು ಪರಿಹಾರಗಳು ಸ್ಟ್ರಿಂಗ್ನ ವೇವ್ ಪರಿಹಾರದಂತೆಯೇ ಇರುತ್ತವೆ ನಿಮಗೆ ಶ್ರೊಡಿಂಗರ್Schrödinger ಸಮೀಕರಣವನ್ನು ಪರಿಹರಿಸುವುದು ತಿಳಿದಿದೆ ಅದು ಒಂದು ಸ್ಟ್ರಿಂಗ್ನ ಸಮೀಕರಣದಂತಹ ವೇವ್ ಸಮೀಕರಣವಾಗಿದೆ ಮತ್ತು ಐಗನ್ ವ್ಯಾಲ್ಯೂಗಳು ಈಗ ಕ್ವಾಂಟಮ್ ವ್ಯವಸ್ಥೆಯ ಸ್ಥಾಯಿ ಸ್ಥಿತಿಯ ಶಕ್ತಿಗಳಿಗೆ ಸಂಬಂಧಿಸಿವೆ ಆ ಪರಿಚಯ ಮತ್ತು ಸರಳ ಉದಾಹರಣೆಯೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಶ್ರೋಡಿಂಗರ್ ಸಮೀಕರಣ 22m2ψVψEψ ಇದು ವಸ್ತುವಿನ ಮೂಲಭೂತ ವೇವ್ ಸಮೀಕರಣ ಇದು ಸರಿಯಾದ ಬೌಂಡರಿ ಕಂಡೀಶನ್ಗಳೊಂದಿಗೆ ವ್ಯವಸ್ಥೆಯ ಕ್ವಾಂಟಮ್ ಶಕ್ತಿಯನ್ನು ನೀಡುತ್ತದೆ ಈ ಶಕ್ತಿಗಳನ್ನು ಐಗನ್ ಶಕ್ತಿಗಳು ಎಂದು ಕರೆಯಲಾಗುತ್ತದೆ ವೇವ್ ಉಪನ್ಯಾಸದಲ್ಲಿ ನಾನು ಐಗನ್ ವ್ಯಾಲ್ಯೂಗಳ ಕಲ್ಪನೆಯನ್ನು ಮೊದಲೇ ಪರಿಚಯಿಸಿದ್ದೇನೆ ಮತ್ತು ನಾವು ನ ಅರ್ಥವನ್ನು ಇನ್ನೂ ಅರ್ಥೈಸಿಕೊಳ್ಳಬೇಕಾಗಿದೆ